ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ನನ್ನ ಎನ್ ಪಿ ಟಿ ಎಲ್ ಮೂಕ್ ಕೋರ್ಸ್ಗೆ ಸ್ವಾಗತ ಇದು ಮೊದಲನೇ ವಾರ ಮತ್ತು ಇದು ಕೋರ್ಸ್ ನ ಮೊದಲ ಮೊಡ್ಯೂಲ್ನ ಪಾಠಗಳ ಮೊದಲ ಗುಂಪಿನಿಂದ ಕಲಿಯಲಿದ್ದೀರಿ ಈಗ ಈ ಮಾಡ್ಯೂಲ್ನಲ್ಲಿ ನಾನು ನಿಮಗೆ ಕೋರ್ಸ್ ಅನ್ನು ಪರಿಚಯಿಸಲು ಬಯಸುತ್ತೇನೆ ಮತ್ತು ನಂತರ ಕೋರ್ಸ್ನಿಂದ ಲಾಭವನ್ನು ನೀವು ಹೇಗೆ ಗರಿಷ್ಠಗೊಳಿಸಬಹುದು ಎಂದು ಕೆಲವು ಸಲಹೆಗಳನ್ನು ನೀಡುತ್ತೇನೆ ಈಗ ನಾನು ಪ್ರಾರಂಭಿಸುವ ಮೊದಲು ನಾನು ನಿಮಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆಃ ಕಲಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಲಿಕೆಯನ್ನು ನೀವು ಹೇಗೆ ವ್ಯಾಖ್ಯಾನಿಸಲು ಇಷ್ಟಪಡುತ್ತೀರಿ ಅಥವಾ ನಿಮ್ಮ ಪ್ರಕಾರ ಕಲಿಕೆಯ ಅರ್ಥವೇನು ಆದ್ದರಿಂದ ನೀವು ಈ ಕೋರ್ಸ್ನಿಂದ ಇವೆಲ್ಲವನ್ನೂ ಕಲಿಯಲು ಇಲ್ಲಿದ್ದೀರಿ ಆದರೆ ನೀವು ನಿಜವಾಗಿಯೂ ನಿಮ್ಮ ಕಲಿಕೆಯನ್ನು ಪ್ರಾರಂಭಿಸುವ ಮೊದಲು ನಾನು ಈ ಕೋರ್ಸ್ಗೆ ಸಂಬಂಧಿಸಿದಂತೆ ಕಲಿಕೆ ನಿಮಗೆ ಯಾವ ಅರ್ಥವನ್ನು ನೀಡಬೇಕು ಎಂಬುದರ ಬಗ್ಗೆ ನೀವು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರಬೇಕೆಂದು ಬಯಸುತ್ತೀನಿ ಈಗ ಕಲಿಕೆಯ ಬಗ್ಗೆ ಸಾಮಾನ್ಯ ಪರಿಕಲ್ಪನೆಗಳು ಅಥವಾ ತಪ್ಪು ಕಲ್ಪನೆಗಳು ಯಾವುವು ಅದನ್ನು ಮೊದಲು ನೋಡೋಣ ಮತ್ತು ಇದರ ಅರ್ಥವು ಏನು ಕಲಿಕೆ ಎಂದರೆ ನಿಮಗೆ ಕೇವಲ ಪಠ್ಯ ಪುಸ್ತಕಗಳ ಕುಣಿದಾಡುವಿಕೆ ಎಂದರ್ಥವೇ ನಿಮಗೆ ಯಾವ ಪುಸ್ತಕಗಳನ್ನು ನೀಡಲಾಗಿದೆ ನೀವು ಆ ಪುಸ್ತಕಗಳನ್ನು ತುಂಬಿಸುತ್ತೀರಿ ಎಂದರ್ಥವೇ ಅಥವಾ ನೆನಪಿನಲ್ಲಿರುವ ವಿಚಾರಗಳ ಬುದ್ಧಿಹೀನ ಪುನರುತ್ಪಾದನೆ ಎಂದರ್ಥವೇ ಆದ್ದರಿಂದ ಅಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ನಂತರ ನೀವು ಕೇವಲ ನೆನಪಿಟ್ಟುಕೊಳ್ಳುತ್ತೀರಿ ಮತ್ತು ನಂತರ ಅದನ್ನು ಪುನರುತ್ಪಾದಿಸುತ್ತೀರಿ ಪದವಿ ಅಥವಾ ಪ್ರಮಾಣಪತ್ರದ ರೂಪದಲ್ಲಿ ಕಾಗದದ ಮೇಲೆ ಏನನ್ನಾದರೂ ಪಡೆಯುವುದು ಇದರ ಅರ್ಥವೇ ಅಥವಾ ನೀವು ಯಾರಿಗಾದರೂ ಪ್ರಮಾಣಪತ್ರಗಳನ್ನು ಪದವಿಗಳು ಮತ್ತು ಪದಕಗಳನ್ನು ಸಂಗ್ರಹಿಸಿರುವುದನ್ನು ತೋರಿಸುವುದು ಎಂದರ್ಥವೇ ಇದು ಕೇವಲ ಜ್ಞಾನದ ಹೆಚ್ಚಳವೇ ಕಲಿಕೆ ಎಂದರೆ ನೀವು ನಿಮ್ಮ ಜ್ಞಾನದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಲೇ ಇರುತ್ತೀರಿ ಎಂದರ್ಥವೇ ಇದು ಕೇವಲ ಅದೊ ಅಥವಾ ಅದನ್ನು ನೆನಪಿಟ್ಟುಕೊಳ್ಳುವ ಮತ್ತು ಪುನರುತ್ಪಾದಿಸುವ ನಿಮ್ಮ ಸಾಮರ್ಥ್ಯವೋ ಅಥವಾ ನೀವು ಸತ್ಯಗಳನ್ನು ಸಂಗ್ರಹಿಸಿ ನಂತರ ಅವುಗಳನ್ನು ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸುತ್ತೀರಿ ಎಂದರ್ಥವೇ ಕಲಿಕೆಯ ನಿಜವಾದ ಅರ್ಥವೇನು ಕೆಲವು ಜನರಿಗೆ ಕಲಿಕೆ ಎಂದರೆ ಅವರು ಹೇಳುವ ಹಾಗೆ ಇದು ಒಂದು ಹುಡುಕಾಟವಾಗಿದೆ ಅರ್ಥಕ್ಕಾಗಿ ಉದ್ದೇಶಕ್ಕಾಗಿ ಹುಡುಕಾಟ ಮತ್ತು ಕೆಲವರಿಗೆ ಇದು ಸರಳವಾಗಿ ನಿಮ್ಮ ವಾಸ್ತವವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಮತ್ತು ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದು ಹೇಗೆ ಎಂದು ತಿಳಿಸುತ್ತದೆ ಈಗ ನೀವು ಯಾವುದೇ ವ್ಯಾಖ್ಯಾನಗಳನ್ನೂ ಪಡೆದರೂ ಅವುಗಳಲ್ಲಿ ಹೆಚ್ಚಿನವು ತುಂಬಾ ಸಾಂಪ್ರದಾಯಿಕವಾಗಿವೇ ನೀವು ಕಲಿಕೆಯನ್ನು ಸರಿಯಾಗಿ ನೋಡಿದರೆ ಕಲಿಕೆಯ ನಿಜವಾದ ಅರ್ಥವೇನೆಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆಃ ನನಗೆ ನಿಜವಾದ ಕಲಿಕೆ ಎಂದರೆ ವಾಸ್ತವವಾಗಿ ಪರಿಸರದೊಂದಿಗಿನ ಮಾನವ ಸಂವಹನವು ನಡವಳಿಕೆಯಲ್ಲಿ ಶಾಶ್ವತವಾದ ಬದಲಾವಣೆ ಪರಿಣಾಮಕ್ಕೆ ಕಾರಣವಾಗುತ್ತದೆ ಶಾಶ್ವತ ಪರಿಣಾಮ ಬೀರುವ ಪರಿಸರದೊಂದಿಗೆ ಮಾನವ ಸಂವಹನ ನಡವಳಿಕೆಯಲ್ಲಿ ಬದಲಾವಣೆ ಇದರರ್ಥ ಸುತ್ತಮುತ್ತಲಿನವರೊಂದಿಗೆ ವಹಿವಾಟು ನಡೆಸುವ ನಿಮ್ಮ ಸಾಮರ್ಥ್ಯ ನಿಮ್ಮ ಇಂದ್ರಿಯ ಗ್ರಹಿಕೆ ಅಥವಾ ಸುತ್ತಲ ಪರಿಸರದಲ್ಲಿ ಲಭ್ಯವಿರುವ ಸಂಗತಿಗಳೊಂದಿಗೆ ವಿಷಯಗಳನ್ನು ಗಮನಿಸುವುದು ಆದರೆ ಕಲಿಕೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಆದರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರಲು ಮತ್ತು ನಿಮ್ಮ ನಡವಳಿಕೆ ಮನಸ್ಥಿತಿಯನ್ನು ಬದಲಾಯಿಸಲು ಅವಕಾಶ ಮಾಡಿಕೊಡುತ್ತದೆ ಮತ್ತು ಕೇವಲ ತಾತ್ಕಾಲಿಕವಲ್ಲ ಆದರೆ ನಿಮ್ಮ ನಡವಳಿಕೆಯನ್ನು ಶಾಶ್ವತವಾಗಿ ಮಾರ್ಪಡಿಸುತ್ತದೆ ಅದುವೇ ಕಲಿಕೆಯ ನಿಜವಾದ ಗುರಿಯಾಗಿರಬೇಕಾದ ನಡವಳಿಕೆ ಈಗ ಅದು ಕಲಿಕೆಯ ನಿಜವಾದ ಗುರಿಯಾಗಿದ್ದರೆ ಈ ಕೋರ್ಸ್ ಸಾಫ್ಟ್ ಸ್ಕಿಲ್ಸ್ ಮತ್ತು ನಿಮ್ಮ ವ್ಯಕ್ತಿತ್ವದ ಅಭಿವೃದ್ಧಿಯ ಕುರಿತಾಗಿದೆ ನೀವು ಯೋಚಿಸಿನೋಡಿ ಈ ಕೋರ್ಸ್ ಕೇವಲ ನಾನು ಏನು ನೀಡುತ್ತೇನೋ ಅದನ್ನು ನೆನಪಿಟ್ಟುಕೊಳ್ಳುವುದರಿಂದ ನಿಮಗೆ ಸಹಾಯವಾಗುವುದಿಲ್ಲ ಮತ್ತು ನಿಮ್ಮ ನಡವಳಿಕೆಗೆ ಮಾರ್ಪಾಡು ಬೇಕಾಗಿದೆ ಎಂದು ನೀವು ಅರ್ಥಮಾಡಿಕೊಂಡರೆ ನಿಮಗೆ ಏನು ನೀಡಲಾಗಿದ್ದರೂ ನಾನು ಕಲಿಕೆ ಬಗ್ಗೆ ಏನು ಹೇಳುತ್ತಿದ್ದೇನೆ ಎಂಬುದು ನಿಮಗೆ ಅರ್ಥವಾಗುತ್ತಿತ್ತು ಈಗ ನೀವು ಕಲಿಕೆಯ ಈ ಅಂಶವನ್ನು ಅರ್ಥಮಾಡಿಕೊಂಡರೆ ಅದರರ್ಥ ಇದು ಒಂದು ನಿರ್ದಿಷ್ಟ ಪರಿಣಾಮವನ್ನು ನೀಡುತ್ತದೆ ಉದಾಹರಣೆಗೆ ಎಲ್ಲಾ ಕಲಿಕೆಗಳನ್ನು ಪುಸ್ತಕಗಳನ್ನು ಓದುವ ಮೂಲಕ ಮಾಡಲಾಗುವುದಿಲ್ಲ ವಾಸ್ತವವಾಗಿ ಪುಸ್ತಕಗಳ ನಡುವೆ ಇರುವುದೇನು ರೇಖೆಗಳ ನಡುವೆ ಇರುವುದೇನು ಮೃದುವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಹೆಚ್ಚು ತಿಳಿಸುವ ಉಪ ಪಠ್ಯ ಇದಾಗಿದೆ ಪುಸ್ತಕಗಳಿಂದ ಅಕ್ಷರಶಃ ಏನು ಕಲಿಯಲಾಗುತ್ತದೆ ಎಂಬುದಲ್ಲ ಮತ್ತು ಕುತೂಹಲಕಾರಿ ಎಂದರೆ ಹೆಚ್ಚಿನ ಕಲಿಕೆಯನ್ನು ತರಗತಿ ಕೊಠಡಿಗಳ ಹೊರಗೆ ಮಾಡಲಾಗುತ್ತದೆ ಹೆಚ್ಚಿನ ಕಲಿಕೆಯನ್ನು ತರಗತಿಗಳ ಹೊರಗೆ ಮಾಡಲಾಗುತ್ತದೆ ಇದನ್ನು ತರಗತಿಯೊಳಗೆ ಮಾಡಲಾಗುವುದಿಲ್ಲ ತರಗತಿಯ ಹೊರಗೆ ಮಾಡಲಾಗುತ್ತದೆ ನಂತರ ನಿಮ್ಮ ಕಲಿಕೆಯ ಹೆಚ್ಚಿನ ಭಾಗವು ಪರಿಸರದೊಂದಿಗಿನ ನಿಮ್ಮ ಸಂವಹನವನ್ನು ಅವಲಂಬಿಸಿರುತ್ತದೆ ಪರಿಸರವು ಕೆಲವೊಮ್ಮೆ ತರಗತಿಯಾಗಿರಬಹುದು ಕೆಲವೊಮ್ಮೆ ಅದು ಕೇವಲ ಸ್ನೇಹಿತರಾಗಿರಬಹುದು ಅಂದರೆ ವಿವಿಧ ರೂಪಗಳ ಜನರು ಅವರು ನಿಮ್ಮ ಶಿಕ್ಷಕರಾಗಿರಬಹುದು ನಿಮ್ಮವರಾಗಿರಬಹುದು ಶತ್ರುಗಳೂ ಆಗಿರಬಹುದು ಅದು ನಿಮ್ಮ ಪೋಷಕರು ಆಗಿರಬಹುದು ಯಾರಾದರೂ ಆಗಿರಬಹುದು ನೆರೆಹೊರೆಯಲ್ಲಿ ಅದು ಧಾರ್ಮಿಕ ನಾಯಕನಾಗಿರಬಹುದು ಅದು ಯಾರ ರೂಪದಲ್ಲಾದರೂ ಆಗಿರಬಹುದು ನೀವು ಸಂವಹನ ನಡೆಸಬಹುದಾದ ಮತ್ತು ಕಲಿಯಬಹುದಾದ ಮಾನವ ಸಂಪನ್ಮೂಲದ ರೂಪದಲ್ಲಿರಬಹುದು ಅದು ಪುಸ್ತಕಗಳಾಗಿರಬಹುದು ಬಹಳ ಆಸಕ್ತಿದಾಯಕ ಮತ್ತು ಪ್ರಭಾವಶಾಲಿ ಚಲನಚಿತ್ರಗಳಾಗಿರಬಹುದು ಅಥವಾ ಅದು ಕೇವಲ ಪ್ರಕೃತಿಯಾಗಿಗಿರಬಹುದು ಅನೇಕ ಕವಿಗಳು ತತ್ವಜ್ಞಾನಿಗಳು ಬರಹಗಾರರು ಮತ್ತು ನಾಯಕರು ಕೇವಲ ಪ್ರಕೃತಿಯನ್ನು ನೋಡುವುದರಿಂದ ಸಾಕಷ್ಟು ಗಳಿಸಿದ್ದಾರೆ ನಾವು ಹರ್ಮನ್ ಹೆಸ್ಸೆ ಸಿದ್ಧಾರ್ಥನನ್ನು ಓದಿದ್ದರೆ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜನರನ್ನು ಕರೆದೊಯ್ಯುತ್ತಿರುವ ದೋಣಿಗಾರನಾಗಿ ನಟಿಸುತ್ತಿರುವ ವಾಸುದೇವ ಎಂಬ ಹೆಸರಿನ ಪಾತ್ರವಿದೇ ಮತ್ತು ಅವರು ಹೇಳುತ್ತಾರೆ ಅವರು ನದಿಯಿಂದ ಬಹಳಷ್ಟು ಕಲಿಯುತ್ತಾರೆ ಅವರ ಎಲ್ಲಾ ಶಿಕ್ಷಣವು ನದಿಯಿಂದಲೇ ಆಗಿದೆ ಎಂದು ಅವರು ಹೇಳುತ್ತಾರೆ ಆತ ತುಂಬಾ ಕಲಿಯಲು ಸಮರ್ಥನಾಗಿದ್ದಾನೆ ಆದ್ದರಿಂದ ಕಲಿಕೆ ಮೊದಲು ನೀವು ಅರ್ಥಮಾಡಿಕೊಳ್ಳಬೇಕು ಅದು ಕೇವಲ ಪುಸ್ತಕಗಳಿಂದಲ್ಲ ಮತ್ತು ಅದು ತರಗತಿಗಳಿಂದಲೂ ಕಲಿಯುವುದಿಲ್ಲ ನೀವು ಪರಿಸರದೊಂದಿಗೆ ಸಂವಹನ ನಡೆಸುವ ಮೂಲಕ ಕಲಿಯಬಹುದು ಮತ್ತು ಪ್ರಕೃತಿಯಲ್ಲಿ ತರಗತಿಯು ಅವುಗಳಲ್ಲಿ ಒಂದಾಗಿರಬಹುದು ಆದರೆ ನಂತರ ಅದು ತರಗತಿಯ ಬೋಧನೆಯನ್ನು ಮೀರಿ ಹೋಗುತ್ತದೆ ಈಗ ಯಾವುದೇ ರೀತಿಯಲ್ಲಿ ಒಬ್ಬರು ಕಲಿಯುತ್ತಿದ್ದರೆ ಅದು ನಡವಳಿಕೆಯ ಮಾರ್ಪಾಡಿಗೆ ಕಾರಣವಾಗದಿದ್ದರೆ ಅದು ಎಲ್ಲೂ ಕಲಿಯಲಿಲ್ಲ ಎಂದಾಗುತ್ತದೆ ಇದು ಮತ್ತೊಂದು ಆಸಕ್ತಿದಾಯಕ ಅರ್ಥವಾಗಿದೆ ನೀವು ಕಲಿಯದಿದ್ದರೆ ಅದು ನಿಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆಗೆ ಕಾರಣವಾಗದಿದ್ದರೆ ಹಾಗೆ ನೋಡಿದರೆ ಜನರು ಕೂಗುವುದನ್ನು ನೀವು ಕೇಳಿರಬಹುದು ವಿದ್ಯಾವಂತ ಯುವಕರು ಎಂದು ಕರೆಯಲ್ಪಡುವವರು ಅಂಗವಿಕಲ ವ್ಯಕ್ತಿಗೆ ಸ್ಥಳ ನೀಡುತ್ತಿಲ್ಲ ಸರಿ ಅವರು ಅನನುಕೂಲಕರ ವ್ಯಕ್ತಿಗೆ ಜಾಗವನ್ನು ನೀಡುತ್ತಿಲ್ಲ ಆದರೂ ಆಸನವನ್ನು ಇದು ಅನನುಕೂಲಕರ ಜನರಿಗೆ ಮತ್ತು ಕೆಲವು ರೀತಿಯ ಜನರಿಗೆ ಉದ್ದೇಶಿಸಲಾಗಿದೆ ಎಂದು ಬರೆಯಲಾಗಿದ್ದರೂ ಅಂಗವಿಕಲರಿಗೆ ಅವರು ಜಾಗವನ್ನು ನೀಡುತ್ತಿಲ್ಲ ಅಥವಾ ಅವರು ಹಿರಿಯರಿಗೆ ಜಾಗವನ್ನು ನೀಡುತ್ತಿಲ್ಲ ಆದ್ದರಿಂದ ಜನರು ಅವರನ್ನು ಕೇಳುತ್ತಾರೆಃ ನೀವು ವಿದ್ಯಾವಂತರಲ್ಲವೇ ಇದರ ಅರ್ಥವೇನೆಂದರೆ ನೀವು ವಿದ್ಯಾವಂತರಂತೆ ಕಾಣುತ್ತೀರಿ ಆದರೆ ನಂತರ ಅದು ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಕ್ರಿಯೆಯಲ್ಲಿ ತೋರಿಸಲ್ಪಡುವುದಿಲ್ಲ ಈಗ ನೀವು ನಿಜವಾಗಿಯೂ ನಿಜವಾದ ಪಾಠಗಳನ್ನು ಕಲಿಯಲಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ ನಿಮ್ಮ ನಡವಳಿಕೆಯ ರೂಪದಲ್ಲಿ ಏನು ಪರಿಣಾಮ ಬೀರುತ್ತದೆಯೋ ಅದು ನೀವು ಕಲಿತ ವಿಷಯ ಎಂದು ನಾವು ಹೇಳಬಹುದು ನೀವು ಇದನ್ನು ಒಪ್ಪಿದರೆ ಈ ಕೋರ್ಸ್ ನಿಮಗೆ ಏನು ಮಾಡಬಹುದು ಈ ಕೋರ್ಸ್ ನಿಮಗೆ ಕಲಿಕೆಗೆ ಅತ್ಯಂತ ಅನುಕೂಲಕರವಾದ ವಾತಾವರಣವನ್ನು ಒದಗಿಸುತ್ತದೆ ಆದರೆ ಅದಕ್ಕೆ ಬರುವ ಮೊದಲು ನಾನು ಮತ್ತೊಮ್ಮೆ ಕೇಳುತ್ತೇನೆ ನೀವು ಈ ಪ್ರಶ್ನೆಯನ್ನು ಕೇಳಬಹುದುಃ ಈ ಕೋರ್ಸ್ ನಿಮಗೆ ಏನು ಮಾಡಬಹುದು ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನೀವು ಕಲಿತ ಒಂದೇ ಒಂದು ಕೋರ್ಸ್ ಆಗಿರಬಹುದು ಮತ್ತು ಅದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಚಿಂತನೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಬಹುದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಇದು ನಿಮ್ಮ ವೃತ್ತಿಜೀವನವನ್ನು ಅಭಿವೃದ್ಧಿಪಡಿಸಬಹುದು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಶ್ರೀಮಂತಗೊಳಿಸಬಹುದು ಇದು ನಿಮ್ಮ ಸಂತೋಷದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಈಗ ಅದು ಈ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಆದರೆ ಅದು ಅದು ಏನೆಂದರೆ ನೀವು ಬದಲಾಯಿಸಲು ಬಯಸಿದರೆ ಮಾತ್ರ ಕೋರ್ಸ್ ನಿಮ್ಮನ್ನು ಬದಲಾಯಿಸಬಹುದು ನೀವು ಮಾತ್ರ ಬಯಸಿದರೆ ಆ ಬದಲಾವಣೆಯು ನಿಮ್ಮಲ್ಲಿ ಸಂಭವಿಸಿದಾಗ ಆ ಮಾರ್ಗವು ನಿಮ್ಮನ್ನು ಬದಲಾಯಿಸಬಹುದು ನೀವು ಕುದುರೆಯನ್ನು ನೀರಿಗೆ ಕರೆದೊಯ್ಯಬಹುದು ಎಂಬ ಗಾದೆಯನ್ನು ನೀವು ಕೇಳಿರಬಹುದು ಆದರೆ ನೀವು ಅದಕ್ಕೆ ನೀರು ಕುಡಿಸಲು ಸಾಧ್ಯವಿಲ್ಲ ನಾನು ಒಬ್ಬ ಬೋಧಕರಾಗಿ ಅವರಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸಬಲ್ಲೆ ನಿಮ್ಮ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಕಲಿಯಿರಿ ಆದರೆ ನೀವು ಕಲಿಯುವವರಾಗಿ ಇಲ್ಲದಿದ್ದರೆ ಬದಲಾವಣೆಯನ್ನು ಮಾಡಲು ಆಸಕ್ತಿ ಹೊಂದಿರುವ ನಾನು ಬದಲಾವಣೆಯನ್ನು ಮಾಡಲು ನಿಮ್ಮನ್ನು ಒತ್ತಾಯಿಸಲು ಬೇರೆ ಯಾವುದೇ ಮಾರ್ಗವಿಲ್ಲ ನೀವು ಬಯಸಬೇಕು ನೀವು ಬದಲಾವಣೆಯನ್ನು ಬಯಸಬೇಕು ಈಗ ನೀವು ಬದಲಾವಣೆಯನ್ನು ಬಯಸಬೇಕು ಬದಲಾವಣೆಯಿಂದಾಗಿ ನೀವು ಬದಲಾಗಬಹುದು ಎಂದು ನೀವು ನಂಬಬೇಕು ನಿಮ್ಮ ನಂಬಿಕೆಗಳನ್ನು ನೀವು ಮಾರ್ಪಡಿಸಲು ಸಾಧ್ಯವಾದರೆ ಮಾತ್ರ ಇದು ಸಂಭವಿಸಬಹುದು ನೀವು ಬದಲಾಗಬಹುದು ಎಂದು ನೀವು ನಂಬಬೇಕು ಮತ್ತು ನಿಮ್ಮ ನಂಬಿಕೆಯನ್ನು ಬದಲಾಯಿಸಲು ನೀವು ಸಿದ್ಧರಾಗಿರಬೇಕು ಮತ್ತು ನೀವು ಕೋರ್ಸ್ ನಲ್ಲಿ ನಂಬಿಕೆಯನ್ನು ಹೊಂದಿರಬೇಕು ಕೋರ್ಸ್ ನಿಮ್ಮನ್ನು ಬದಲಾಯಿಸಬಹುದು ಎಂಬ ನಂಬಿಕೆ ಹೊಂದಿರಬೇಕು ಸಕಾರಾತ್ಮಕವಾಗಿರಲು ಕೋರ್ಸ್ ನಿಮಗೆ ಸಹಾಯ ಮಾಡುತ್ತದೆ ಎಂದು ನೀವು ನಂಬಲು ಪ್ರಾರಂಭಿಸಿದರೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮತ್ತು ಬೋಧಕರಲ್ಲಿ ನಂಬಿಕೆಯನ್ನು ಹೊಂದುತ್ತೀರಿ ನಂತರ ನಿಮ್ಮ ಆಲೋಚನೆಗಳನ್ನು ಮಾರ್ಪಡಿಸಲು ಪ್ರಾರಂಭಿಸುತ್ತೀರಿ ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸಂಪೂರ್ಣ ನಡವಳಿಕೆಯನ್ನು ಬದಲಾಯಿಸುವ ರೀತಿಯಲ್ಲಿ ಚಲಿಸಲು ಪ್ರಾರಂಭಿಸುತ್ತೀರಿ ಮತ್ತು ಸಾಕಷ್ಟು ಕಲಿಕೆಯಿಲ್ಲದ ಮತ್ತು ಮರುಕಳಿಸುವಿಕೆಯನ್ನು ಮಾಡುತ್ತೀರಿ ನೀವು ಒಳ್ಳೆಯ ಪದಗಳನ್ನು ಬಳಸುತ್ತೀರಿ ಅದು ನಿಮ್ಮ ಸಕಾರಾತ್ಮಕ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಅಂತಿಮವಾಗಿ ಶೀಘ್ರದಲ್ಲೇ ಅಥವಾ ನಂತರ ನೀವು ಆರೋಗ್ಯಕರ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುತ್ತೀರಿ ಅದು ನಿಮ್ಮ ದೇಹದಲ್ಲಿ ಬಲಗೊಳ್ಳುತ್ತದೆ ನಿಮ್ಮ ಪಾತ್ರ ಮತ್ತು ಅದು ನಿಮ್ಮ ಹಣೆಬರಹವನ್ನು ಸಹ ನಿರ್ಧರಿಸುತ್ತದೆ ಆದ್ದರಿಂದ ಇದು ಬದಲಾವಣೆಯನ್ನು ಬಯಸುವ ಮೂಲಕ ನೀವು ಪ್ರಾರಂಭಿಸುವ ಹರಿವಿನ ಪ್ರಕ್ರಿಯೆಯಾಗಿದೆ ನೀವು ಬದಲಾಗಬಹುದು ಎಂದು ನೀವು ನಂಬಲು ಪ್ರಾರಂಭಿಸುತ್ತೀರಿ ನೀವು ಕೋರ್ಸ್ನಲ್ಲಿ ನಂಬಿಕೆಯನ್ನು ಹೊಂದಿರುತ್ತೀರಿ ಮತ್ತು ನಂತರ ನೀವು ನಿಮ್ಮ ಆಲೋಚನೆಗಳನ್ನು ಮಾರ್ಪಡಿಸಲಾಗುತ್ತಿದೆ ಮತ್ತು ನಂತರ ಒಳ್ಳೆಯ ಪದಗಳನ್ನು ಬಳಸುತ್ತಾರೆ ಕ್ರಮವನ್ನು ಅನುಸರಿಸುತ್ತಾರೆ ಮತ್ತು ನಂತರ ಅಂತಿಮವಾಗಿ ನೀವು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಜೊತೆಗೆ ಒಳ್ಳೆಯ ಹಣೆಬರಹಕ್ಕೂ ಕಾರಣವಾಗುತ್ತದೆ ಈಗ ಈ ಕೋರ್ಸ್ನಿಂದ ಗರಿಷ್ಠ ಪ್ರಯೋಜನವನ್ನು ಪಡೆಯಲು ನಾನು ನಿಮಗೆ ಕೆಲವು ತ್ವರಿತ ಸಲಹೆಗಳನ್ನು ನೀಡುತ್ತೇನೆ ಏಕೆಂದರೆ ನಾನು ಹೇಳಿದಂತೆ ಈ ಕೋರ್ಸ್ ನೀವು ಈಗಷ್ಟೇ ಓದಿದ ಬೇರೆ ಯಾವುದೇ ಕೋರ್ಸ್ನಂತೆ ಅಲ್ಲ ತದನಂತರ ಪುನರುತ್ಪಾದನೆ ಮಾಡುವುದಷ್ಟೇ ಅಲ್ಲ ಈ ಕೋರ್ಸ್ ಅನ್ನು ಕಲಿಯಲು ನೀವು ಹೇಗೆ ಸಿದ್ಧರಾಗಬಹುದು ನೀವು ಸಾಮಾನ್ಯ ಮೋಡ್ ಸ್ಟ್ಯಾಂಡರ್ಡ್ ಮೋಡ್ ಗೆ ಹೋಗಬಹುದು ಎಂದು ನಾನು ಸೂಚಿಸುತ್ತೇನೆ ಅಥವಾ ನೀವು ಸಾಮಾನ್ಯವಾಗಿ ಅವ್ಯವಸ್ಥೆಯ ಸಿದ್ಧಾಂತವನ್ನು ನಂಬುತ್ತಿದ್ದರೆ ನೀವು ಸಾಕಷ್ಟು ಅಸಂಬದ್ಧರಾಗಿದ್ದರೆ ಮತ್ತು ನಂತರ ನೀವು ರೇಖೀಯ ಕ್ರಮದಲ್ಲಿ ಹೋಗುವುದನ್ನು ನಂಬದಿದ್ದರೆ ನಾನು ಅಸ್ಪಷ್ಟ ಮೋಡ್ ಅನ್ನು ಸಹ ಸೂಚಿಸುತ್ತೇನೆ ಈಗ ಸಾಮಾನ್ಯ ಕ್ರಮದಲ್ಲಿ ನೀವು ವೀಡಿಯೊ ಗಳನ್ನು ಯಾವಾಗ ಮತ್ತು ಯಾವಾಗ ಡೌನ್ಲೋಡ್ ಮಾಡಬೇಕೆಂದು ನಾನು ಸೂಚಿಸುತ್ತೇನೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಂತರ ನೀವು ಸಾಧ್ಯವಾದಲ್ಲೆಲ್ಲಾ ಅವುಗಳನ್ನು ಸಂಗ್ರಹಿಸುತ್ತೀರಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಮೊಬೈಲ್ ಮತ್ತು ನೀವು ಎಲ್ಲಿ ಬೇಕಾದರೂ ಅದನ್ನು ಪಡೆಯಬಹುದು ನೀವು ಕೇವಲ ನಿಮ್ಮ ಕಚೇರಿಗೆ ಹೋಗುತ್ತಿದ್ದರೆ ಒಂದು ಪ್ರತಿಯನ್ನು ಕಚೇರಿಯಲ್ಲಿ ಇಟ್ಟುಕೊಳ್ಳಿ ನೀವು ನಿಮ್ಮ ನೆಲ ಮಹಡಿಯಲ್ಲಿದ್ದರೆ ಅಲ್ಲಿ ಡೆಸ್ಕ್ಟಾಪ್ ಇದೆ ನೀವು ಅಲ್ಲಿ ಇರಿಸಿ ಮೇಲಿನ ಮಹಡಿಯಲ್ಲಿ ನಿಮ್ಮ ಬಳಿ ಲ್ಯಾಪ್ಟಾಪ್ ಇದೆ ನೀವು ಅದನ್ನು ಅಲ್ಲಿ ನಕಲಿಸುತ್ತೀರಿ ನೀವು ಎಲ್ಲೇ ಇದ್ದರೂ ಮತ್ತು ನಂತರ ನಿಮಗೆ ಓದಲು ಅನಿಸಿದಾಗಲೆಲ್ಲಾ ಅದನ್ನು ಲಭ್ಯವಾಗುವಂತೆ ಮಾಡಲು ಪ್ರಯತ್ನಿಸಿರಿ ಈಗ ನೀವು ಅಸ್ಪಷ್ಟ ರೀತಿಯವರಾಗಿದ್ದರೆ ಮತ್ತು ನಂತರ ನೀವು ಅದನ್ನು ಡೌನ್ಲೋಡ್ ಮಾಡಲು ಸೋಮಾರಿಯಾಗಿದ್ದರೆ ನಾನು ಸೂಚಿಸುವುದೇನೆಂದರೆ ಕನಿಷ್ಠ ಅದನ್ನು ತುಣುಕುಗಳಲ್ಲಿ ಡೌನ್ಲೋಡ್ ಮಾಡಿ 2 3 ವೀಡಿಯೊ ಗಳು ಅಥವಾ ಕನಿಷ್ಠ ರಸಪ್ರಶ್ನೆಯ ಹಿಂದಿನ ದಿನ ಕನಿಷ್ಠ ಅದನ್ನು ಡೌನ್ಲೋಡ್ ಮಾಡಲು ಪ್ರಾರಂಭಿಸಿ ತದನಂತರ ತ್ವರಿತವಾಗಿ ನೋಡಿರಿ ಇದರಿಂದ ನೀವು ಆ ವಾರದ ಪಾಠವನ್ನು ಪೂರ್ಣಗೊಳಿಸುತ್ತೀರಿ ಒಂದು ವಾರದ ಪಾಠವನ್ನು ಮುಂದಿನ ವಾರಕ್ಕೆ ಮುಂದೂಡಬೇಡಿ ಆದ್ದರಿಂದ ಅದು ರಾಶಿ ಬೀಳುತ್ತದೆ ಮತ್ತು ನಂತರ ನಿಧಾನವಾಗಿ ನೀವು ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಆ ಪ್ರಯತ್ನ ಮಾಡಬೇಡಿ ಎರಡನೇ ಹಂತದಲ್ಲಿ ಸಾಮಾನ್ಯ ಹಂತಕ್ಕೆ ನಾನು ಸೂಚಿಸುವುದೇನೆಂದರೆ ಅದು ಕೋರ್ಸ್ ಕಲಿಯಲು ಪ್ರತಿದಿನ ಒಂದು ಗಂಟೆಯನ್ನು ನಿಗದಿಪಡಿಸಿರಿ ಪ್ರತಿ ದಿನ ನೀವು ವೀಡಿಯೊ ವನ್ನು ಡೌನ್ಲೋಡ್ ಮಾಡುವಾಗ ಅದು ಸುಮಾರು 25 ನಿಮಿಷಗಳು ಅದು 30 ರವರೆಗೆ ಹೋಗುವುದಿಲ್ಲ ಮತ್ತು ನಂತರ ನೀವು ಅದನ್ನು ನೋಡುತ್ತೀರಿ ತದನಂತರ ನೀವು ಅದನ್ನು ನೋಡುತ್ತಿರುವಾಗ ನೀವು ಆ ಕ್ಷಣವನ್ನು ಆ ವೀಡಿಯೊ ವನ್ನು ನೋಡಲು ಮಾತ್ರ ಮೀಸಲಿಡುತ್ತೀರಿ ಎಂದು ನಿರ್ಧರಿಸಿ ಇದು ಮುಂಜಾನೆ 6 ರಿಂದ 78 ರಿಂದ 9 ಅಥವಾ ಸಂಜೆ 4 ರಿಂದ 5 ರವರೆಗೆ ಅಥವಾ ಮಲಗುವ ಮೊದಲೇ ನಾನು ಈ ವೀಡಿಯೊಗಾಗಿ ಈ ಒಂದು ಗಂಟೆಯನ್ನು ಮೀಸಲಿಡುತ್ತೇನೆ ಎಂದು ನೀವು ನಿರ್ಧರಿಸಬಹುದು ಈಗ ನೀವು ನೋಡುತ್ತಿರುವಾಗ ಸಾಧ್ಯವಾದರೆ ಶಾಂತ ವಾತಾವರಣವನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ ನಿಮಗೆ ತೊಂದರೆಯಾಗದ ಅದರಿಂದ ವಿಚಲಿತರಾಗದ ಸ್ಥಳದಲ್ಲಿ ಕುಳಿತುಕೊಳ್ಳಿ ಅಂದರೆ ಟಿವಿ ಶಬ್ದದಿಂದ ಅಥವಾ ಕರೆ ಮಾಡುವ ಗಂಟೆಯಿಂದ ಅಥವಾ ಫೋನ್ ಕರೆಗಳ ಮೂಲಕ ತೊಂದರೆಯಾಗದ ಹಾಗೆ ನೀವು ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ನಂತರ ವೀಡಿಯೊ ದ ಮೇಲೆ ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸಿದರೆ ಅದು ಸಹಾಯ ಮಾಡುತ್ತದೆ ಎಂದು ನಾನು ಸೂಚಿಸುತ್ತೇನೆ ಈಗ ಅದು ಸಾಧ್ಯವೇ ಎಂದು ಪ್ರಯತ್ನಿಸಿ ಮತ್ತು ನೀವು ವೀಡಿಯೊ ಗಳನ್ನು ನೋಡುತ್ತಿರುವಾಗ ಎಚ್ಚರಿಕೆಯಿಂದ ಆಲಿಸಿ ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ಒಂದು ನೋಟ್ಬುಕ್ ಅನ್ನು ಇಟ್ಟುಕೊಳ್ಳಿ ಅಲ್ಲಿ ಏನಿದೆ ಎಂದು ನೀವು ಯೋಚಿಸಬಹುದು ನಾನು ವೀಡಿಯೊ ವನ್ನು ನೋಡಬಹುದು ಮತ್ತು ನಂತರ ಯಾವುದೇ ಸಮಯದಲ್ಲಿ ಹಿಂತಿರುಗಬಹುದು ಆದರೆ ಒಂದು ನೋಟ್ಬುಕ್ ಅನ್ನು ಇಟ್ಟುಕೊಳ್ಳುವುದು ಮತ್ತು ನಂತರ ಪ್ರಮುಖ ಅಂಶಗಳನ್ನು ಕೆಲವು ಪದಗಳನ್ನು ಸಹ ಗಮನಿಸುವುದು ನಿರ್ದಿಷ್ಟ ವಿಚಾರಗಳು ಅವುಗಳನ್ನು ನೆನಪಿಟ್ಟುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ ನೀವು ಅದನ್ನು ಕಾಗದದ ಮೇಲೆ ಬರೆದಾಗ ಅದು ನಿಮಗೆ ನಿಜವಾಗಿಯೂ ನೆನಪಿರುವ ಒಂದು ಪ್ರಮುಖ ನಿಯಮವಾಗಿದೆ ಆದರೆ ನೀವು ನೋಡಿದಾಗ ನಿಮಗೆ ಅದು ಅಷ್ಟಾಗಿ ನೆನಪಿರುವುದಿಲ್ಲ ನೀವು ಅದನ್ನು ಮತ್ತೆ ಮತ್ತೆ ನೋಡಬೇಕು ಅದನ್ನು ಎಚ್ಚರಿಕೆಯಿಂದ ಆಲಿಸಬೇಕು ಆದ್ದರಿಂದ ನೀವು ಅದನ್ನು ನೋಡುವಾಗ ಎಚ್ಚರಿಕೆಯಿಂದ ಆಲಿಸಿ ಮತ್ತು ನಂತರ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ನೋಟ್ಬುಕ್ ಅನ್ನು ಇಟ್ಟುಕೊಳ್ಳಿ ನೀವು ಮಲಗುವ ಮೊದಲು ಅವುಗಳ ಬಗ್ಗೆ ಯೋಚಿಸಿ ಈಗ ನೀವು ಯಾವ ಸಮಯವನ್ನು ಆಯ್ಕೆ ಮಾಡಿದರೂ ಮಲಗುವ ಸ್ವಲ್ಪ ಮೊದಲು ನಿಮಗೆ ಚರ್ಚಿಸಲಾಗಿರುವುದನ್ನು ತ್ವರಿತವಾಗಿ ನೆನಪಿಸಿಕೊಳ್ಳಿ ಮತ್ತು ನಂತರ ನೀವು ಅದನ್ನು ಮುಂದಿನ ಬಾರಿಗೆ ಕೊಂಡೊಯ್ಯಬಹುದೇ ಎಂದು ನೋಡಿ ನಿಮಗೆ ತಿಳಿದಿರುವ ಯಾರಿಗಾದರೂ ವಿಷಯಗಳನ್ನು ಆಲೋಚನೆಗಳನ್ನು ನೀವು ಆ ವ್ಯಕ್ತಿಯೊಂದಿಗೆ ಚರ್ಚಿಸಬಹುದೇ ಅಥವಾ ನೀವು ನಿಮ್ಮ ಆಲೋಚನೆಗಳನ್ನು ಆ ವ್ಯಕ್ತಿಗೆ ಹಂಚಿಕೊಳ್ಳುತ್ತೀರಿ ಸಾಧ್ಯವಾದರೆ ನಿಮ್ಮೊಂದಿಗೆ ಕೋರ್ಸ್ಗೆ ಸೇರಿದ ಯಾರಾದರೂ ಓದುವ ಪಾಲುದಾರರಾಗಬಹುದು ನೀವು ಗುಂಪು ಅಧ್ಯಯನದ ರೀತಿಯನ್ನೂ ಮಾಡಬಹುದು ಆದರೆ ನೀವು ಅದರ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ ತದನಂತರ ನೀವು ಗಟ್ಟಿಯಾಗಿ ಯೋಚಿಸುತ್ತೀರಿ ಅಥವಾ ಯಾರೊಂದಿಗಾದರೂ ಚರ್ಚಿಸುತ್ತೀರಿ ಇದರಿಂದ ಪರಿಕಲ್ಪನೆಯು ಬಹಳ ಸ್ಪಷ್ಟವಾಗುತ್ತದೆ ಈಗ ಇನ್ನೊಂದು ಸಂದರ್ಭದಲ್ಲಿ ನೀವು ಅಸ್ಪಷ್ಟ ಪ್ರಕಾರವಾಗಿದ್ದರೆ ನೀವು ಅಸಂಬದ್ಧ ವಿಷಯಗಳನ್ನು ನಂಬುತ್ತೀರಿ ತದನಂತರ ನೀವು ಕ್ರಮಬದ್ಧವಾದ ವಿಷಯಗಳನ್ನು ನಂಬುವುದಿಲ್ಲ ನಂತರ ನಾನು ಸೂಚಿಸುವುದೇನೆಂದರೆ ನಿಮಗೆ ಸಾಧ್ಯವಾದಾಗಲೆಲ್ಲಾ ನೀವು ವೀಡಿಯೊ ಗಳನ್ನು ನೋಡಬಹುದು ನಿಮಗೆ ಒಂದು ಗಂಟೆ ಯೋಜಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನೀವು ಭಾವಿಸಿದರೆ ಸರಿ ನಿಮಗೆ ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ನೀವು ಭಾವಿಸಿದರೆ ಆಗಲೂ ಪರವಾಗಿಲ್ಲ ನಿಮ್ಮ ಹಾಸಿಗೆಯ ಮೇಲೆ ನೀವು ಮಲಗಲು ಮತ್ತು ಚೆನ್ನಾಗಿ ಓದಲು ಬಯಸಿದರೆ ಬಸ್ಸಿನೊಳಗೆ ಚೆನ್ನಾಗಿರುತ್ತದೆ ವಿಶ್ರಾಂತಿ ಕೊಠಡಿ ಮಹಾನ್ ಕಾದಂಬರಿಕಾರರು ಕೆಲವೊಮ್ಮೆ ಅವರು ತಮ್ಮ ಆಲೋಚನೆಗಳನ್ನು ವಿಶ್ರಾಂತಿ ಕೋಣೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅಥವಾ ತಮ್ಮನ್ನು ತಾವು ಫ್ರೆಶ್ ಮಾಡುತ್ತಿದ್ದಾಗ ಪಡೆದುಕೊಂಡಿದ್ದಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಆ ರೀತಿಯಾಗಿಯೂ ಮಾಡಬಹುದು ತಿನ್ನುವಾಗ ಅಥವಾ ಏನನ್ನಾದರೂ ಮಾಡುವಾಗ ವೀಡಿಯೊವನ್ನು ನೋಡಿ ಆದರೆ ನೀವು ಎಲ್ಲಿ ಆರಾಮದಾಯಕವಾಗಿದ್ದರೂ ಮತ್ತು ನೀವು ಏನು ಮಾಡುತ್ತಿದ್ದೀರೋ ಮತ್ತು ಯಾವುದೇ ಸಮಯದಲ್ಲಿ ನೀವು ಅಸ್ಪಷ್ಟ ರೀತಿಯವರಾಗಿದ್ದರೂ ಸಹ ನೀವು ಅದನ್ನು ಮಾಡಿ ಆದ್ದರಿಂದ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ವಾರದ ರಸಪ್ರಶ್ನೆಯ ಮೊದಲು ಪಾಠಗಳನ್ನು ಮುಗಿಸುವುದನ್ನು ಒಂದು ಕೆಲಸವಾಗಿ ಮಾಡಿಕೊಳ್ಳಿ ಕೆಲವು ಅಂಶಗಳನ್ನು ಬರೆದಿಟ್ಟುಕೊಳ್ಳಿ ಈಗ ಮುಂದಿನ ಹಂತವು ನೀವು ಸಾಮಾನ್ಯ ರೀತಿಯವರಾಗಿರಲಿ ಅಥವಾ ಅಸ್ಪಷ್ಟ ರೀತಿಯವರಾಗಿರಲಿ ನಿಮಗೆ ಯಾವುದೇ ಅನುಮಾನಗಳಿದ್ದರೆ ಚರ್ಚೆಯ ವೇದಿಕೆಗೆ ಸೇರಿಕೊಳ್ಳಿ ಎಂದು ನಾನು ಸೂಚಿಸುತ್ತೇನೆ ಆದ್ದರಿಂದ ನೀವು ನಮ್ಮಲ್ಲಿ ಟಿಎ ಗಳಿದ್ದಾರೆ ಆದ್ದರಿಂದ ನೀವು ನಿಮ್ಮ ಅನುಮಾನಗಳನ್ನು ಟಿಎ ಗಳಿಗೆ ಕೇಳಬಹುದು ಅನುಮಾನಗಳನ್ನು ಬಗೆಹರಿಸಲಾಗುತ್ತದೆ ನಾವು ಅವುಗಳನ್ನೆಲ್ಲ ಸಂಗ್ರಹಿಸಲು ಪ್ರಯತ್ನಿಸುತ್ತೇವೆ ತದನಂತರ ಈ ಪ್ರಶ್ನೆ ಉತ್ತರ ವೇದಿಕೆಯನ್ನು ರಚಿಸಲು ಪ್ರಯತ್ನಿಸುತ್ತೇವೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ತದನಂತರ ನಾವು ಕೆಲವು ಸಾಮಾನ್ಯ ಉತ್ತರಗಳನ್ನು ಬಹಳ ಬೇಗ ನೀಡುತ್ತೇವೆ ಆದರೆ ವೇದಿಕೆಗಳು ಸಾಕಷ್ಟು ಉತ್ಸಾಹಭರಿತವಾಗಿವೆ ನಾವು ಅನುಮಾನಗಳನ್ನು ಕೇಳುವ ಮತ್ತು ನಂತರ ಚರ್ಚಿಸುವ ಚರ್ಚಿಸುವ ಸ್ಥಳ ಅದು ಮತ್ತು ನಂತರ ನಮ್ಮ ಕೆಲವು ಉತ್ತರಗಳನ್ನು ಸವಾಲು ಮಾಡಿ ನೀವು ಕಲಿಯುವ ಒಂದು ಮಾರ್ಗವಾಗಿದೆ ನೀವು ಅಸ್ಪಷ್ಟ ರೀತಿಯವರಾಗಿರಲಿ ಅಥವಾ ಸಾಮಾನ್ಯ ರೀತಿಯವರಾಗಿರಲಿ ವೇದಿಕೆಗಳಲ್ಲಿ ಭಾಗವಹಿಸಿ ಮತ್ತು ನಂತರ ನಿಮ್ಮ ಜ್ಞಾನವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿಕೊಳ್ಳಿರಿ ಈಗ ನೀವು ಇದನ್ನು ಪೂರ್ಣಗೊಳಿಸಿದ ನಂತರ ನಿಮಗೆ ಪ್ರಮಾಣಪತ್ರ ಬೇಕೋ ಬೇಡವೋ ಎಂಬುದನ್ನು ತಿಳಿಯಲು ಮುಂದುವರಿಸೋಣ ನೀವು ಈ ಕೋರ್ಸ್ ಅನ್ನು ಯಶಸ್ವಿಯಾಗಿ ಮಾಡಿದರೆ ನೀವು ಪ್ರಮಾಣಪತ್ರವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಈಗ ನಿಮಗೆ ಬೇಕಾದರೂ ಬೇಡದಿದ್ದರೂ ನಿಮಗೆ ಪ್ರಮಾಣಪತ್ರ ಬೇಡವಾದರೆ ನೀವು ರಸಪ್ರಶ್ನೆ ಅಥವಾ ನಿಯೋಜನೆಗಳಲ್ಲಿ ಭಾಗವಹಿಸಬಾರದು ಎಂದು ಯೋಚಿಸಬೇಡಿ ನಿಮಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ನೀವು ಎಲ್ಲಾ ರಸಪ್ರಶ್ನೆಗಳನ್ನು ಪ್ರಯತ್ನಿಸುತ್ತೀರಿ ನಿಯೋಜನೆಗಳು ಮತ್ತು ನೀಡಲಾಗುವ ಅಂತಿಮ ಪರೀಕ್ಷೆಗಳನ್ನು ಬರೆಯಿರಿ ಕಾರಣವೆಂದರೆ ಇದು ನಿಮ್ಮ ಕಲಿಕೆಯ ಪ್ರಗತಿಯನ್ನು ನಿರ್ಣಯಿಸಲು ನಿಮಗೆ ಸಹಾಯ ಮಾಡುತ್ತದೆ ಅದನ್ನು ಪ್ರಯತ್ನಿಸದೆ ನೀವು ಎಲ್ಲಿ ನಿಲ್ಲುತ್ತೀರಿ ಎಂಬುದು ನಿಮಗೆ ತಿಳಿಯುವುದಿಲ್ಲ ಆದ್ದರಿಂದ ನೀವು ಪ್ರಮಾಣಪತ್ರದಲ್ಲಿ ಆಸಕ್ತಿ ಹೊಂದಿದ್ದರೂ ಅಥವಾ ಇಲ್ಲದಿದ್ದರೂ ಅದನ್ನು ಪ್ರಯತ್ನಿಸಲು ನಾನು ಸೂಚಿಸುತ್ತೇನೆ ಆದರೆ ಮತ್ತೊಂದೆಡೆ ಪ್ರಮಾಣಪತ್ರವು ಬಹಳ ಮಾನ್ಯವಾಗಿರುತ್ತದೆ ವಿಶೇಷವಾಗಿ ನೀವು ಕೆಲವು ರೀತಿಯ ತರಬೇತಿ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದೀರಿ ಮತ್ತು ನಂತರ ನೀವು ಉತ್ತಮ ಉದ್ಯೋಗವನ್ನು ಹುಡುಕುತ್ತಿದ್ದೀರಿ ಆದ್ದರಿಂದ ಇದು ಐಐಟಿ ಕಾನ್ಪುರ ದಿಂದ ಬಂದಿದೆ ಮತ್ತು ನೀವು ಕೋರ್ಸ್ ಮಾಡಿದ್ದೀರಿ ಎಂದು ನೀವು ತೋರಿಸಬಹುದು ಆದ್ದರಿಂದ ಅದು ನಿಮ್ಮ ಸಿವಿ C V ಗೆ ಕೆಲವು ಮಾನ್ಯವಾದ ತೂಕವನ್ನು ನೀಡುತ್ತದೆ ಯಾವುದೇ ರೀತಿಯಲ್ಲಿ ನೀವು ಎಲ್ಲಾ ರಸಪ್ರಶ್ನೆಗಳನ್ನು ಪ್ರಯತ್ನಿಸಿ ಎಂದು ನಾನು ಸೂಚಿಸುತ್ತೇನೆ ಅದನ್ನು ತಪ್ಪಿಸಿಕೊಳ್ಳಬೇಡಿ ಈಗ ಇನ್ನೊಂದು ಅಂಶವೆಂದರೆ ಕಲಿಕೆ ಅನುಭವಾತ್ಮಕವಾಗಿರಬೇಕು ಇದರರ್ಥ ಇದು ಕೇವಲ ಉತ್ತರಗಳನ್ನು ಕೂಡಿಹಾಕುವುದಲ್ಲ ಮತ್ತು ನಾವು ಕೊಡುವ ಖಾಲಿ ಜಾಗಗಳನ್ನು ತುಂಬಿಸುವುದಲ್ಲ ಆದರೆ ನೀವು ಅದರ ಬಗ್ಗೆ ಯೋಚಿಸಬೇಕು ಅರ್ಥಮಾಡಿಕೊಳ್ಳಿ ನಿಮಗೆ ಅರ್ಥವಾಗದಿದ್ದರೆ ವೇದಿಕೆಗಳನ್ನು ಬಳಸುವುದು ಮತ್ತು ನಂತರ ನೀವು ನಿಜವಾಗಿಯೂ ನಡವಳಿಕೆಯ ಬದಲಾವಣೆಯನ್ನು ಹೊಂದಲು ಬಯಸಿದರೆ ಅದನ್ನು ಪ್ರಾಯೋಗಿಕವಾಗಿಸಿ ನೀವು ಅದನ್ನು ಅನುಭವಿಸುತ್ತೀರಿ ನೀವು ಅರ್ಥಮಾಡಿಕೊಳ್ಳುತ್ತೀರಿ ನೀವು ಅರಿತುಕೊಳ್ಳುತ್ತೀರಿ ಮತ್ತು ನಂತರ ನಿಮ್ಮ ಸಹಜ ಪ್ರವೃತ್ತಿ ನಿಮ್ಮ ಭಾವನೆಯನ್ನು ಬಳಸುವುದು ಹಾಗೆಯೇ ನಿಮ್ಮ ಆಲೋಚನೆಯನ್ನು ಬಳಸುವುದು ಯಾರನ್ನೂ ಕೇಳಬೇಡಿ ಯಾರೊಂದಿಗೂ ಚರ್ಚಿಸಬೇಡಿ ಆದರೆ ಯಾವುದು ಸರಿ ಅಥವಾ ತಪ್ಪು ಎಂದು ನೀವು ಭಾವಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತರಾಗಿರಿ ಈಗ ಇದರರ್ಥ ನೀವು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿರಬೇಕು ನೀವು ಗುಂಪು ಚರ್ಚೆಗಳನ್ನು ನಡೆಸಬಹುದು ಪರಿಕಲ್ಪನಾ ಸ್ಪಷ್ಟತೆಯ ಮೇಲೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಬಹುದು ಅಥವಾ ನಾವು ಚರ್ಚಿಸಬಹುದಾದ ನಮ್ಮ ವೇದಿಕೆಗಳಲ್ಲಿಯೂ ಸಹ ಮಾತನಾಡಬಹುದು ಆದರೆ ರಸಪ್ರಶ್ನೆಗಳಿಗೆ ಉತ್ತರಿಸುವಾಗ ಕೋರ್ಸ್ನಿಂದ ಪಡೆದ ನಿಮ್ಮ ಸ್ವಂತ ಒಳನೋಟಗಳನ್ನು ಅವಲಂಬಿಸಿ ಎಂದು ನಾನು ಸೂಚಿಸುತ್ತೇನೆ ನೆನಪಿಡಿ ನೀವು ಗಳಿಸಿದ ಒಳನೋಟಗಳು ನಿಮಗೆ ಹೆಚ್ಚು ಅಗತ್ಯವಿರುವ ಮೃದು ಕೌಶಲ್ಯಗಳನ್ನು ನೀಡುತ್ತವೆ ಈಗ ಮೌಲ್ಯಮಾಪನದ ವಿಷಯದಲ್ಲಿ ನಾವು ನಿಮ್ಮ ಕಲಿಕೆಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುತ್ತಿದ್ದೇವೆ ನೀವು ಎಷ್ಟು ಅಂಕಗಳನ್ನು ಗಳಿಸುತ್ತಿದ್ದೀರಿ ಎಂದು ನಾವು ನಿಮಗೆ ಹೇಳುವಂತೆ ನಿಮ್ಮ ವೈಯಕ್ತಿಕ ಪ್ರಗತಿಯನ್ನೂ ಸಹ ನೀವು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಪ್ರತಿ ದಿನವೂ ಪ್ರತಿ ಪಾಠವನ್ನು ಕಲಿತ ನಂತರ ಸೂಚಿಸಲಾದ ಹೊಸ ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತೀರಾ ಎಂದು ಖಚಿತಪಡಿಸಿಕೊಳ್ಳಿ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸೂಚಿಸಲಾದ ಚಟುವಟಿಕೆಯನ್ನು ಅಭ್ಯಾಸ ಮಾಡಿ ಪ್ರತಿ ವಾರ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ ಪ್ರತಿ ವಾರ ಅದರ ಕೊನೆಯಲ್ಲಿ ನೀವು ಅದನ್ನು ಖಚಿತಪಡಿಸಿಕೊಳ್ಳಬೇಕು ಸರಿ ಈ ನಡವಳಿಕೆಯನ್ನು ನಾನು ಮಾರ್ಪಡಿಸಿದ್ದೇನೆ ಇದು ಕೋರ್ಸ್ನಲ್ಲಿ ಸೂಚಿಸಲಾದ ವಿಷಯವಾಗಿದೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಮತ್ತು ಅದನ್ನು ಬದಲಾಯಿಸಲು ಸಾಧ್ಯವಾಯಿತು ಆದ್ದರಿಂದ ನಿಮ್ಮನ್ನು ನೀವೇ ಮೌಲ್ಯಮಾಪನ ಮಾಡಿಕೊಳ್ಳಿ ಮತ್ತು ನಂತರ ಕೊನೆಯಲ್ಲಿ ಸಹಜವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕೆಂದು ನಾನು ಬಯಸುತ್ತೇನೆ ಈ ಕೋರ್ಸ್ನ ಬಗ್ಗೆ ಬೋಧಿಸುವಾಗ ಸಾಫ್ಟ್ ಸ್ಕಿಲ್ಗಳನ್ನು ಕಲಿಸಲು ಎರಡು ಸಂಭಾವ್ಯ ವಿಧಾನಗಳಿವೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಅಲ್ಲಿ ಕ್ರ್ಯಾಶ್ ಕೋರ್ಸ್ಗಳಿವೆ ಮತ್ತು ನಂತರ ವಿಶೇಷವಾಗಿ ಕಾರ್ಪೊರೇಟ್ ಸೈಟ್ ಅವರು ಮೃದು ಕೌಶಲ್ಯಗಳನ್ನು ಒಂದು ರೀತಿಯಂತೆ ನೋಡುವ ಸಾಮಾನ್ಯ ವಿಧಾನವನ್ನು ಅನುಸರಿಸುತ್ತಾರೆ ಬಾಹ್ಯ ಅಂಶ ಮತ್ತು ನಂತರ ಕೆಲವು ಭೌತಿಕ ಬದಲಾವಣೆಗಳನ್ನು ಮಾಡುವ ಮೂಲಕ ಅದನ್ನು ನಿಮಗೆ ಹೇಳುವ ಮೂಲಕ ನಿಮಗೆ ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ನನ್ನ ವಿಧಾನ ಇದು ಆಂತರಿಕ ಅಂಶಗಳು ಮತ್ತು ಒಟ್ಟಾರೆ ವ್ಯಕ್ತಿತ್ವ ಅಭಿವೃದ್ಧಿಯ ಗುರಿಯನ್ನು ಹೊಂದಿದೆ ಮತ್ತು ಇದು ದೈಹಿಕವಾಗಿ ಎಲ್ಲಾ ಹಂತಗಳ ಮೇಲೆ ಪರಿಣಾಮ ಬೀರುವ ಬದಲಾವಣೆಗಳೊಂದಿಗೆ ವ್ಯವಹರಿಸುತ್ತದೆ ಮಾನಸಿಕ ಭಾವನಾತ್ಮಕ ಮಾನಸಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿಯೂ ಸಹ ವಾಸ್ತವವಾಗಿ ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕತೆ ಏಕೆ ಎಂಬುದರ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ನಿಜವಾದ ಬುದ್ಧಿವಂತಿಕೆಯ ಅಂಶಕ್ಕಿಂತ ಬುದ್ಧಿವಂತಿಕೆಯು ಹೆಚ್ಚು ಮುಖ್ಯವಾಗಿದೆ ಈಗ ಕೋರ್ಸ್ ಎರಡು ರೂಪಗಳಲ್ಲಿ ಇದೆ ನಾನು ನಿಮಗೆ ನೀಡುತ್ತಿರುವ ಮೊದಲ ರೂಪವೆಂದರೆ ವೈಯಕ್ತಿಕ ಮತ್ತು ವೃತ್ತಿಪರ ಕೌಶಲ್ಯಗಳಿಗೆ ಸಂಬಂಧಿಸಿದ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದು ಈಗ ಈ ಸಂಪೂರ್ಣ ಮಾಡ್ಯೂಲ್ಗಳ ಪೂರ್ಣಗೊಳಿಸಿದ ನಂತರ ಮತ್ತೊಂದು ಕೋರ್ಸ್ ಇರುತ್ತದೆ ಇದು ಈ ಕೋರ್ಸ್ನ ನಂತರ ನೀಡಲಾಗುತ್ತದೆ ಅದು ಪರಸ್ಪರ ಮತ್ತು ನಿರ್ವಹಣಾ ಕೌಶಲ್ಯಗಳೊಂದಿಗೆ ಸಂಪೂರ್ಣವಾಗಿ ವ್ಯವಹರಿಸುವ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುವುದು ಈಗ ಕೋರ್ಸ್ 8 ವಾರಗಳನ್ನು ಹೊಂದಿರುತ್ತದೆ 6 ಮಾಡ್ಯೂಲ್ಗಳಿವೆ ಒಂದು ವಾರದಲ್ಲಿ 25 ನಿಮಿಷಗಳು ಒಟ್ಟಾರೆಯಾಗಿ ಸುಮಾರು 20 ಗಂಟೆಗಳ ಕಾಲ 48 ಮಾಡ್ಯೂಲ್ಗಳಿವೆ ಆದ್ದರಿಂದ ನೀವು ಅದನ್ನು 20 ಗಂಟೆಗಳಲ್ಲಿ ಸಾಧಿಸುವ ಅದ್ಭುತ ಸಾಧನೆ ಎಂದು ಊಹಿಸಿಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಕೋರ್ಸ್ ನಿಂದ ನಾನು ವೈಯಕ್ತಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ಎರಡನ್ನೂ ಗುರುತಿಸಿದ್ದೇನೆ ಸ್ವಯಂ ಮೌಲ್ಯಮಾಪನದೊಂದಿಗೆ ಮತ್ತು ನಂತರ ಗ್ರಹಿಕೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಪ್ರಯತ್ನಿಸುವುದು ನಿಮಗೆ ಪ್ರೇರಣೆಯ ಬಗ್ಗೆ ಏನನ್ನಾದರೂ ನೀಡುವುದು ಮತ್ತು ನಂತರ ಗುರಿ ನಿಗದಿಪಡಿಸುವಿಕೆ ಜೀವನ ಮತ್ತು ವೃತ್ತಿ ಯೋಜನೆ ಮತ್ತು ನಂತರ ಸಂವಹನದ ಕಡೆಗೆ ನಿಧಾನವಾಗಿ ಚಲಿಸುವುದು ಪರಿಣಾಮಕಾರಿ ಸಂವಹನ ಸಕ್ರಿಯ ಆಲಿಸುವಿಕೆ ಮನವೊಲಿಸುವ ಮಾತು ಪ್ರಸ್ತುತಿ ಕೌಶಲ್ಯಗಳು ಮತ್ತು ನಂತರ ಸಭೆಗಳನ್ನು ನಡೆಸುವ ಬಗ್ಗೆ ಮತ್ತು ನಂತರ ಅಂತರ್ಜಾಲದಲ್ಲಿ ವ್ಯವಹರಿಸುವ ಮೂಲಭೂತ ನಿಯಮಗಳು ಅಂದರೆ ನೆಟಿಕ್ವೆಟ್ ಮತ್ತು ಕೊನೆಯಲ್ಲಿ ನಾನು ದೇಹ ಭಾಷೆಯೊಂದಿಗೆ ವ್ಯವಹರಿಸುವುದು ವಿಶೇಷವಾಗಿ ಗುಂಪು ಚರ್ಚೆಗಳು ಮತ್ತು ಸಂದರ್ಶನಗಳಿಗೆ ಸಂಬಂಧಿಸಿದಂತೆ ಮತ್ತು ಸಾಮಾನ್ಯವಾಗಿ ನೀವು ವೈಯಕ್ತಿಕ ಮತ್ತು ಅಂತರ ವೈಯಕ್ತಿಕ ಸಂಬಂಧಗಳೊಂದಿಗೆ ವ್ಯವಹರಿಸುವಾಗ ಇದು ಯೋಜನೆ ಎಂದು ನಾನು ಹೇಳುತ್ತಿದ್ದರೂ ನಾನು ಬೇರೆ ಮಾದರಿಯನ್ನು ಅನುಸರಿಸುತ್ತಿರಬಹುದು ನಾನು ಮೊದಲ ಮಾಡ್ಯೂಲ್ನಿಂದ ಪ್ರಾರಂಭಿಸುತ್ತೇನೆ ಈಗ ಇದು ನಿಮಗೆ ಒಟ್ಟಾರೆ ಕಲ್ಪನೆಯನ್ನು ನೀಡಲು ಮಾತ್ರ ಆದರೆ ನಂತರ ನಾನು ಮತ್ತೊಮ್ಮೆ ನಿಮ್ಮನ್ನು ಕೋರ್ಸ್ಗೆ ಸ್ವಾಗತಿಸುತ್ತೇನೆ ಮತ್ತು ನಾನು ಈ ಮಾಡ್ಯೂಲ್ ಅನ್ನು ಕೊನೆಗೊಳಿಸುತ್ತೇನೆ ಮೊದಲ ಮಾಡ್ಯೂಲ್ ನಿಮ್ಮ ಸ್ವಯಂ ಆವಿಷ್ಕಾರದ ಪ್ರಯಾಣವು ಪ್ರಾರಂಭವಾಗಲಿ ಮತ್ತು ನಿಮಗೆ ತಿಳಿದಿರುವಂತೆ ಸ್ವಯಂ ಆವಿಷ್ಕಾರದ ಪ್ರಣಯವು ಅಂತ್ಯವಿಲ್ಲದ ಪ್ರಕ್ರಿಯೆಯಾಗಿದೆ ಈ ಕೋರ್ಸ್ ಕಲಿಯುವಾಗ ಪ್ರತಿಯೊಂದು ಕ್ಷಣವನ್ನೂ ನೀವು ಆನಂದಿಸುತ್ತೀರಿ ಎಂದು ನಾನು ಬಯಸುತ್ತೇನೆ ಮತ್ತು ನಾನು ನಿಮಗೆ ಸ್ವಯಂ ಆವಿಷ್ಕಾರ ಮತ್ತು ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಯಶಸ್ಸನ್ನು ಬಯಸುತ್ತೇನೆ ಇದನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು